ಕಾಂಪ್ಲೆಕ್ಸ್ ವ್ಯವಸ್ಥೆಯ ರಚನೆ ಮತ್ತು ಗುಣಲಕ್ಷಣಗಳು ಮುಂದುವರಿಯುವುದು ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಮಾಡ್ಯೂಲ್ 3 ಗೆ ಮತ್ತೆ ಸ್ವಾಗತ ಈ ಹಿಂದಿನ ಮಾಡ್ಯೂಲ್ನಲ್ಲಿ ಕಾಂಪ್ಲೆಕ್ಸ್ ವ್ಯವಸ್ಥೆಗಳ ಮೂರು ಉದಾಹರಣೆಗಳನ್ನು ನೋಡಿದೆವು ಮತ್ತು ಅವುಗಳ ರಚನೆಯನ್ನು ನಿರೂಪಿಸಲು ಪ್ರಯತ್ನಿಸಿದೆವು ಮತ್ತು ನಾವು ಪ್ರತಿಯೊಂದು ಕಾಂಪ್ಲೆಕ್ಸ್ ವ್ಯವಸ್ಥೆಯೂ ಕಾರಣವಾಗುವ ಕೆಲವು ಸಾಮಾನ್ಯ ತೀರ್ಮಾನಕ್ಕೆ ಬಂದಿದ್ದೇವೆ ಪ್ರಕೃತಿಯಲ್ಲಿ ಹೈರಾರ್ಚಿಕಲ್ ವಾಗಬೇಕು ಮತ್ತು ಅದರೊಂದಿಗೆ ನಾವು ಈಗ ಹೈರಾರ್ಚಿಕಲ್ ರಚನೆ ರಿಲೇಟಿವ್ ಪ್ರಿಮಿಟಿವ್ ಸೆಪರೇಷನ್ ಆಫ್ ಕನ್ಸರ್ನ್ಸ್ ಸಾಮಾನ್ಯ ಪ್ಯಾಟರ್ನ್ ಗಳು ಮತ್ತು ಸ್ಟೇಬಲ್ ಇಂಟರ್ಮೀಡಿಯೇಟ್ ಫಾರಂ ಕಾಂಪ್ಲೆಕ್ಸ್ ವ್ಯವಸ್ಥೆಗಳ 5 ಪ್ರಮುಖ ಗುಣಲಕ್ಷಣಗಳಾಗಿವೆ ಎಂದು ತೀರ್ಮಾನಿಸಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ನಾವು ಹೈರಾರ್ಚಿಕಲ್ ರಚನೆಯ ಬಗ್ಗೆ ಸಂಕ್ಷಿಪ್ತ ನೋಟವನ್ನು ತೆಗೆದುಕೊಂಡಿದ್ದೇವೆ ಅದು ಪ್ರತಿಯೊಂದು ವ್ಯವಸ್ಥೆಯು ನೀವು ಪ್ರಾಥಮಿಕ ಘಟಕ ಮಟ್ಟಕ್ಕೆ ಹೋಗುವವರೆಗೆ ಪರಸ್ಪರ ಸಂಬಂಧಿತ ಉಪವ್ಯವಸ್ಥೆಗಳು ಮತ್ತು ಉಪ ಉಪ ವ್ಯವಸ್ಥೆಗಳಿಂದ ಕೂಡಿದೆ ಎಂದು ನಾವು ಹೇಳುತ್ತೇವೆ ಇದು ನಾವು ವಿಶ್ಲೇಷಿಸುವ ಯಾವುದೇ ಕಾಂಪ್ಲೆಕ್ಸ್ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿದೆ ಎಂದು ನಾವು ಹೇಳುವ ಮೂಲ ಗುಣಲಕ್ಷಣ ಆಗಿದೆ ಈಗ ಮುಂದಿನದು ರಿಲೇಟಿವ್ ಪ್ರಿಮಿಟಿವ್ ಅಂದರೆ ನಾವು ಹೇಳಿದಂತೆ ವ್ಯವಸ್ಥೆಯನ್ನು ಹೈರಾರ್ಚಿಕಲ್ ಆಗಿ ವಿಭಜಿಸುತ್ತಲೇ ಇದ್ದರೆ ಮತ್ತು ನಂತರ ನೀವು ನಿಲ್ಲಿಸಬೇಕಾದ ವಿಧಾನಗಳಿವೆ ಮತ್ತು ನಿಲ್ಲಿಸುವ ಬಿಂದುವನ್ನು ರಿಲೇಟಿವ್ ಪ್ರಿಮಿಟಿವ್ ಅಥವಾ ಪ್ರಿಮಿಟಿವ್ ಎಂದು ಕರೆಯಲಾಗುತ್ತದೆ ಇದು ಸಾಪೇಕ್ಷವಾದುದು ಏಕೆಂದರೆ ಪ್ರಾಚೀನವಾದುದಕ್ಕೆ ವಿಶಿಷ್ಟವಾದ ವ್ಯಾಖ್ಯಾನವಿರುವುದಿಲ್ಲ ಪ್ರಾಚೀನವಾದುದನ್ನು ನಿರ್ಧರಿಸುವುದು ಡಿಸೈನರ್ನ ವೀಕ್ಷಣೆಯ ಗ್ರಹಿಕೆಯ ವಿಷಯವಾಗಿದೆ ಮತ್ತು ನನಗೆ ಪ್ರಿಮಿಟಿವ್ ಆದುದು ಬೇರೆಯವರಿಗೆ ಪ್ರಿಮಿಟಿವ್ ಆಗದಿರಬಹುದು ಮತ್ತು ಪ್ರತಿಯಾಗಿರಬಹುದು ಆದ್ದರಿಂದ ವ್ಯವಸ್ಥೆಯಲ್ಲಿ ಯಾವ ಘಟಕವು ಪ್ರಾಚೀನವಾದುದು ಎಂಬ ಆಯ್ಕೆಯು ತುಲನಾತ್ಮಕವಾಗಿ ಅನಿಯಂತ್ರಿತವಾಗಿದೆ ಮತ್ತು ಇದು ಹೆಚ್ಚಾಗಿ ವಿವೇಚನೆಗೆ ಅನುಗುಣವಾಗಿರುತ್ತದೆ ಆದರೆ ನೀವು ಯಾವುದೇ ವ್ಯವಸ್ಥೆಗೆ ವಿಷಯಗಳನ್ನು ವ್ಯಾಖ್ಯಾನಿಸಿರುವ ಪರಿಭಾಷೆಯಲ್ಲಿ ಕೆಲವು ವಿವರಣೆಯು ಹೊಂದಿರಬೇಕಾಗುತ್ತದೆ ಉದಾಹರಣೆಗೆ ಪರ್ಸನಲ್ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳನ್ನು ಪ್ರಿಮಿಟಿವ್ ಅನ್ನು ಡಿಜಿಟಲ್ ಲಾಜಿಕ್ ಗೇಟ್ ಅಥವಾ ಸಿ ಎಮ್ ಓ ಸ್ ಗೇಟ್ ನಂತೆ ತೆಗೆದುಕೊಳ್ಳಬಹುದು ಅಥವಾ ನೀವು ಇನ್ನೂ ಕೆಳಮಟ್ಟಕ್ಕೆ ಹೋಗಬಹುದು ಅಥವಾ ನೀವು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗಬಹುದು ಮತ್ತು ಅದು ಪ್ರಿಮಿಟಿವ್ ಅಲ್ಲ ಎಂದು ಹೇಳಬಹುದು ನ್ಯಾನ್ಡ್ ಗೇಟ್ ಮಟ್ಟಕ್ಕೆ ಅಲ್ಲ ಆದರೆ ಮ್ಯಾಕ್ಸರ್ ಗಳು 0238 ಮತ್ತು ರೆಸಿಸ್ಟರ್ ಗಳು ಕೆಲವು ಎಲೆಕ್ಟ್ರಾನಿಕ್ ಉಪವ್ಯವಸ್ಥೆಗಳಿಗೆ ಪ್ರಿಮಿಟಿವ್ ಆಗಬಹುದು ಮತ್ತು ನಾನು ಆರ್ಟಿಎಲ್ ರೀತಿಯ ವಿನ್ಯಾಸವನ್ನು ಮಾಡುತ್ತಿದ್ದೇನೆ ಆದ್ದರಿಂದ ಪ್ರಿಮಿಟಿವ್ ಗಳು ತುಲನಾತ್ಮಕವಾಗಿ ಅನಿಯಂತ್ರಿತ ಆಗಿರುತ್ತವೆ ಕಾಂಪ್ಲೆಕ್ಸ್ ವ್ಯವಸ್ಥೆಯ ಮುಂದಿನ ಗುಣಲಕ್ಷಣವೆಂದರೆ ಸೆಪರೇಷನ್ ಆಫ್ ಕನ್ಸರ್ನ್ಸ್ ಅಂದರೆ ಹೈರಾರ್ಚಿಕಲ್ ಆದ ವ್ಯವಸ್ಥೆಗಳು ವಿಭಜನೆಯಾಗಬಲ್ಲವು ಅದನ್ನು ನಾವು ನೋಡಿದ್ದೇವೆ ನಂತರ ಅವುಗಳನ್ನು ಗುರುತಿಸಬಹುದಾದ ಭಾಗಗಳಾಗಿ ವಿಂಗಡಿಸಬಹುದು ಸಿಪಿಯು ಹಾರ್ಡ್ ಡಿಸ್ಕ್ ಮಾನಿಟರ್ ಕೀಬೋರ್ಡ್ ಮತ್ತು ಮುಂತಾದವುಗಳಂತೆ ಪರ್ಸನಲ್ ಕಂಪ್ಯೂಟರ್ ಅನ್ನು ವಿಭಜಿಸಬಹುದಾಗಿದೆ ಅದೇ ಸಮಯದಲ್ಲಿ ಕುತೂಹಲಕಾರಿಯಾಗಿ ಅವು ಬಹುತೇಕ ವಿಭಜಿಸಬಲ್ಲವು ಎಂಬ ಅರ್ಥದಲ್ಲಿ ಇವೆಲ್ಲವೂ ವಿಭಜಿಸಬಲ್ಲವು ಆದರೆ ಅವು ಸಂಪೂರ್ಣವಾಗಿ ಸ್ವತಂತ್ರವಾಗಿಲ್ಲ ಸಿಪಿಯು ಹಾರ್ಡ್ ಡಿಸ್ಕ್ ನಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿದ್ದರೆ ಮತ್ತು ಮಾನಿಟರ್ ನಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿದ್ದರೆ ನಂತರ ಸಿಪಿಯು ಹಾರ್ಡ್ ಡಿಸ್ಕ್ ನಿಂದ ಫೈಲ್ ಅನ್ನು ಪ್ರವೇಶಿಸಲು ಮತ್ತು ಅದನ್ನು ಬಳಸಲು ಸಾಧ್ಯವಾಗುವುದಿಲ್ಲ ಮಾನಿಟರ್ ಸಿಪಿಯು ಪ್ರದರ್ಶಿಸಲು ಬಯಸುವ ಮೌಲ್ಯಗಳನ್ನು ಪ್ರದರ್ಶಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಒಂದು ಕಡೆ ಅವು ವಿಭಜಿಸಬಲ್ಲವು ಆದರೆ ಇನ್ನೊಂದು ಕಡೆ ಅವು ಬಹುತೇಕ ವಿಭಜಿಸಬಲ್ಲವು ಆದ್ದರಿಂದ ಈ ರೀತಿಯನ್ನು ಪರಸ್ಪರ ಸಂಪರ್ಕದ ಪ್ರಮಾಣ ಅಸ್ತಿತ್ವದಲ್ಲಿರುವ ಅಂತರ ಘಟಕ ಸಂಪರ್ಕಗಳಿಂದ ನಿರೂಪಿಸಲ್ಪಟ್ಟಿದೆ ನೀವು ಸಿಪಿಯು ಬಗ್ಗೆ ಗಮನಹರಿಸಿದರೆ ಎಎಲ್ಯು ಪ್ರಾಥಮಿಕ ಮೆಮೊರಿ ಮತ್ತು ಬಸ್ನ ವಿಭಿನ್ನ ಘಟಕಗಳಿವೆ ಸ್ವಾಭಾವಿಕವಾಗಿ ಅವುಗಳ ನಡುವೆ ಇರುವ ಪರಸ್ಪರ ಸಂಪರ್ಕ ಅಥವಾ ಅಂತರ ಘಟಕ ಸಂಪರ್ಕಗಳು ಸಿಪಿಯು ಮತ್ತು ಹಾರ್ಡ್ ಡಿಸ್ಕ್ ನಡುವೆ ಅಸ್ತಿತ್ವದಲ್ಲಿರುವುದಕ್ಕೆ ಹೋಲಿಸಿದರೆ ಅವುಗಳ ನಡುವೆ ಹಾರ್ಡ್ ಡಿಸ್ಕ್ ಮತ್ತು ಸಿಪಿಯು ನಡುವೆ ಅಸ್ತಿತ್ವದಲ್ಲಿರುವುದಕ್ಕಿಂತ ಹೆಚ್ಚು ಇರಬೇಕು ಆದ್ದರಿಂದ ನಾವು ಇದನ್ನು ಪರಿಶೀಲಿಸಿದರೆ ಮತ್ತು ಈ ಇಂಟ್ರಾ ಘಟಕದ ನಡುವೆ ಇರುವ ಸಂಪರ್ಕಗಳನ್ನು ನಿರೂಪಿಸಲು ಪ್ರಯತ್ನಿಸಿದರೆ ನೀವು ಇದನ್ನು ನೋಡಿದರೆ ಇಲ್ಲಿ ನಾವು ಘಟಕದ ಒಳಗಿನ ಇಂಟ್ರಾ ಘಟಕದ ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಇದು ಇಂಟರ್ ಕಾಂಪೊನೆಂಟ್ ಆಗಿರುತ್ತದೆ ಆದ್ದರಿಂದ ಇದು ಆಂತರಿಕ ರಚನೆಯ ನಡುವೆ ಇಂಟರ್ ಕನೆಕ್ಟ್ ಪರಸ್ಪರ ಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಮತ್ತು ಘಟಕಗಳಾದ್ಯಂತ ಪರಸ್ಪರ ಕ್ರಿಯೆಯನ್ನು ಒಳಗೊಂಡಿರುತ್ತದೆ ಇದು ಹೆಚ್ಚು ಬಲಶಾಲಿಯಾಗಿರುತ್ತದೆ ಎಂದು ಯಾವಾಗಲೂ ನಿರೀಕ್ಷಿಸಬಹುದು ಅಲ್ಲಿ ಸಿಸ್ಟಮ್ ನಾದ್ಯಂತ ಏನಾಗುತ್ತದೆ ಎನ್ನುವುದಕ್ಕಿಂತ ವ್ಯವಸ್ಥೆಯೊಳಗೆ ಹೆಚ್ಚು ಹೆಚ್ಚು ಇರಬೇಕಾಗುತ್ತದೆ ಇದು ಹೆಚ್ಚಿನ ಆವರ್ತನವನ್ನು ಹೊಂದಿರುತ್ತದೆ ಇದು ಕಡಿಮೆ ಆವರ್ತನವನ್ನು ಹೊಂದಿರುತ್ತದೆ ಆದ್ದರಿಂದ ಇಂಟ್ರಾ ಮತ್ತು ಇಂಟರ್ ಕಾಂಪೊನೆಂಟ್ ಪರಸ್ಪರ ಕ್ರಿಯೆಯ ನಡುವಿನ ವ್ಯತ್ಯಾಸವು ಸ್ಪಷ್ಟತೆಯನ್ನು ನೀಡುತ್ತದೆ ನಾನು ಸಿಪಿಯು ನಲ್ಲಿನ ಪರಸ್ಪರ ಕ್ರಿಯೆಗಳನ್ನು ನೋಡುತ್ತಿರುವಾಗ ಕಾಳಜಿಯನ್ನು ಬೇರ್ಪಡಿಸುವುದು ಹೆಚ್ಚು ದಟ್ಟವಾಗಿರುತ್ತದೆ ಮತ್ತು ಅದು ಸಿಪಿಯು ಎಂದು ಅರ್ಥಮಾಡಿಕೊಂಡದ್ದನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ನಾನು ಪರಸ್ಪರ ಕ್ರಿಯೆಯನ್ನು ನೋಡಿದಾಗ ಸಿಪಿಯು ಮತ್ತು ಮೆಮೊರಿ ಯ ನಡುವೆ ಅದು ಕಡಿಮೆ ಆವರ್ತನ ಅದು ದುರ್ಬಲವಾಗಿದೆ ಮತ್ತು ಅದು ನಾನು ಪ್ರತ್ಯೇಕ ವ್ಯವಸ್ಥೆಯೊಂದಿಗೆ ಮಾತನಾಡುತ್ತಿದ್ದೇನೆ ಎಂದು ವ್ಯಾಖ್ಯಾನಿಸುತ್ತದೆ ಮತ್ತು ಮೆಮೊರಿ ಉಪವ್ಯವಸ್ಥೆಯೊಂದಿಗೆ ತನ್ನದೇ ಆದ ಇಂಟ್ರಾ ಘಟಕ ಸಂವಹನಗಳನ್ನು ನೋಡಿಕೊಳ್ಳಬೇಕಾಗುತ್ತದೆ ಆದರೆ ಸಿಪಿಯು ಮತ್ತು ಮೆಮೊರಿ ಯ ನಡುವಿನ ಪರಸ್ಪರ ಕ್ರಿಯೆಯು ಪ್ರತ್ಯೇಕವಾಗಿರುತ್ತದೆ ಮತ್ತು ಪ್ರತ್ಯೇಕವಾಗಿ ನಿರ್ವಹಿಸಬಹುದು ಈಗ ಈ ಸೆಪರೇಷನ್ ಆಫ್ ಕನ್ಸರ್ನ್ ಬಹಳ ಮುಖ್ಯ ಏಕೆಂದರೆ ಅದು ನಮಗೆ ಉಪವ್ಯವಸ್ಥೆಗಳನ್ನು ಸ್ವತಂತ್ರವಾಗಿ ಅಧ್ಯಯನ ಮಾಡಲು ಅನುಮತಿಸುತ್ತದೆ ಸೆಪರೇಷನ್ ಆಫ್ ಕನ್ಸರ್ನ್ ಸಾಧ್ಯವಾಗದಿದ್ದರೆ ನಾವು ಉಪವ್ಯವಸ್ಥೆಗಳನ್ನು ಸ್ವತಂತ್ರವಾಗಿ ಅಧ್ಯಯನ ಮಾಡಲು ವಿನ್ಯಾಸಗೊಳಿಸಲು ಮತ್ತು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಈ ಮೂರನೇ ಗುಣಲಕ್ಷಣವು ನಮ್ಮ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ವಿನ್ಯಾಸ ಸಂದರ್ಭದಿಂದ ಬಹಳ ನಿರ್ಣಾಯಕವಾಗಿದೆ ನಾವು ಗಮನಿಸಿದ ಮೂರನೆಯದು ಸಾಮಾನ್ಯ ಪ್ಯಾಟರ್ನ್ ಕಾಂಪ್ಲೆಕ್ಸ್ ವ್ಯವಸ್ಥೆಗಳು ನಾವು ಮಾಡಿದ ಸಾಮಾನ್ಯ ಪ್ಯಾಟರ್ನ್ ಗಳನ್ನು ಹೊಂದಿವೆ ವೈಯಕ್ತಿಕ ಕಂಪ್ಯೂಟರ್ ಗಳಲ್ಲಿ ಪ್ರೊಸೆಸರ್ ಗಳಿವೆ ಎಂದು ಹೇಳುವ ದೃಷ್ಟಿಯಿಂದ ಇವುಗಳಲ್ಲಿ ಕೆಲವು ಬಗ್ಗೆ ನಮೂದಿಸಿ ನಮ್ಮಲ್ಲಿ ಕಾರ್ಡ್ ಗಳಲ್ಲಿ ಪ್ರೊಸೆಸರ್ ಗಳಿವೆ ಮತ್ತು ನಾವು ಮೊಬೈಲ್ ಫೋನ್ ಗಳಲ್ಲಿ ಪ್ರೊಸೆಸರ್ ಗಳನ್ನು ಹೊಂದಿದ್ದೇವೆ ಮತ್ತು ಹೀಗೆ ನಾನು ಪ್ರೊಸೆಸರ್ ನ ಅರ್ಥಮಾಡಿಕೊಂಡರೆ ನಂತರ ನಾನು ಎಲ್ಲವನ್ನು ಅರ್ಥಮಾಡಿಕೊಂಡಿದ್ದೇನೆ ಆದ್ದರಿಂದ ಈ ಸಾಮಾನ್ಯತೆಯನ್ನು ಕಂಡುಹಿಡಿಯುವುದು ಒಂದು ಸವಾಲು ಅಥವಾ ಒ ಒ ಎ ಡಿ ಸಮಸ್ಯೆಯನ್ನು ಸರಳಗೊಳಿಸುವ ಪ್ರಮುಖ ಹ್ಯಾಂಡಲ್ ಗಳಲ್ಲಿ ಒಂದಾಗಿದೆ ಏಕೆಂದರೆ ಜನರ ಬಹಳಷ್ಟು ವಿಶ್ಲೇಷಣಾ ಅನುಭವವು ಕೊನೆಯಲ್ಲಿ ಅನೇಕ ಸಾಮಾನ್ಯ ಕಾಂಪ್ಲೆಕ್ಸ್ ವ್ಯವಸ್ಥೆಗಳಲ್ಲಿ ವಿವಿಧ ರೀತಿಯ ಉಪವ್ಯವಸ್ಥೆಗಳಿಲ್ಲ ಎಂದು ತೋರಿಸುತ್ತದೆ ಆದ್ದರಿಂದ ನಮಗೆ ಆ ಉಪವ್ಯವಸ್ಥೆಗಳನ್ನು ಸ್ವಲ್ಪ ಸಮಯದವರೆಗೆ ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾದರೆ ನಂತರ ನಾವು ಹಲವಾರು ವಿಧದ ಕಾಂಪ್ಲೆಕ್ಸ್ ವ್ಯವಸ್ಥೆಗಳನ್ನು ಸುಲಭವಾಗಿ ತೆಗೆದುಕೊಳ್ಳಬಹುದು ಮತ್ತು ವಿಶ್ಲೇಷಿಸಬಹುದು ಉದಾಹರಣೆಗೆ ನೈಸರ್ಗಿಕ ಪ್ರಪಂಚದಿಂದ ಜೀವಕೋಶಗಳು ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಕಂಡುಬರುತ್ತದೆ ನಾಳಗಳು ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಕಂಡುಬರುತ್ತವೆ ಆದ್ದರಿಂದ ಜೀವಕೋಶಗಳನ್ನು ಅರ್ಥಮಾಡಿಕೊಂಡರೆ ಸಸ್ಯಗಳಲ್ಲಿ ವ್ಯಕ್ತಿಯು ಪ್ರಾಣಿಗಳಲ್ಲಿನ ಕೋಶಗಳನ್ನು ಹೋಗಿ ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಆದ್ದರಿಂದ ಸಾಮಾನ್ಯ ಪ್ಯಾಟರ್ನ್ ಗಳು ಮರುಬಳಕೆಯ ಪ್ರಮುಖ ಮೂಲವಾಗಿದೆ ಆದ್ದರಿಂದ ಒಂದು ಉದ್ದೇಶಕ್ಕಾಗಿ ನಿರ್ಮಿಸಲಾಗಿರುವ ಯಾವುದಾದರೂ ಮತ್ತೊಂದು ಉದ್ದೇಶದಲ್ಲಿ ತೊಡಗಿಸಬಹುದೆಂದು ಮರುಬಳಕೆಯ ಪದದೊಂದಿಗೆ ನೀವೆಲ್ಲರೂ ತಿಳಿದಿರುತ್ತೀರಿ ಎಂದು ಆಶಿಸುತ್ತೇವೆ ಈ ಮರುಬಳಕೆ ಸುಲಭವಾಗುತ್ತದೆ ಮತ್ತು ಸಾಧ್ಯ ಏಕೆಂದರೆ ಸಾಮಾನ್ಯ ಪ್ಯಾಟರ್ನ್ ಗಳಿವೆ ಮತ್ತು ನಾನು ನಿರ್ದಿಷ್ಟ ಉದಾಹರಣೆಗಳ ಬಗ್ಗೆ ಮಾತನಾಡಿದರೆ ನೀವು ಸಿ ಯಲ್ಲಿ ನೀವು ವಿಭಿನ್ನ ಲೈಬ್ರರಿ ಗಳನ್ನು ಹೊಂದಿದ್ದೀರಿ ಸಿ C ನಲ್ಲಿ ಸ್ಟ್ಯಾಂಡರ್ಡ್ ಲೈಬ್ರರಿ ಗಳು ಮತ್ತು ನೀವು ಟೆಂಪ್ಲೇಟ್ ಲೈಬ್ರರಿ ಯನ್ನು ಹೊಂದಿದ್ದೀರಿ ನಿಮಗೆ ವಿನ್ಯಾಸ ಮಾದರಿಗಳಿವೆ ನಿಮಗೆ ಪೈಥಾನ್ ನಲ್ಲಿ 5 ಸಾಮಾನ್ಯ ಡೇಟಾ ರಚನೆಗಳು ಇವೆ ಇವೆಲ್ಲವೂ ಸಿಸ್ಟಮ್ ಗಳಾದ್ಯಂತ ಡೊಮೇನ್ ಗಳಲ್ಲಿ ಸಂಭವಿಸುವ ಸಾಮಾನ್ಯ ಮಾದರಿಗಳ ಉದಾಹರಣೆಗಳಾಗಿವೆ ಮತ್ತು ಒಬ್ಜೆಕ್ಟ್ ಬಳಸಿ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸ ಮರುಬಳಕೆ ಮಾಡಬಹುದಾದ ಪರಿಹಾರಗಳನ್ನು ಮಾಡಲು ನಮಗೆ ಅನುಮತಿಸುತ್ತದೆ ಆದ್ದರಿಂದ ಇದು ನಾಲ್ಕನೇ ಗುಣಲಕ್ಷಣವಾಗಿದ್ದು ಅಂತಹ ವ್ಯವಸ್ಥೆಗಳಿಗೆ ಇದು ನಿರ್ಣಾಯಕವಾಗಿದೆ 5 ನೇ ಮತ್ತು ಅಂತಿಮ ಗುಣಲಕ್ಷಣವು ಸ್ಟೇಬಲ್ ಇಂಟರ್ಮೀಡಿಯೇಟ್ ಫಾರಂ ನ ಬಗ್ಗೆ ಮಾತನಾಡುತ್ತದೆ ಸಾಫ್ಟ್ವೇರ್ ಸಿಸ್ಟಮ್ ನ ಅಭಿವೃದ್ಧಿ ಕಾಂಪ್ಲೆಕ್ಸ್ ಆದ ವ್ಯವಸ್ಥೆಯ ಅಭಿವೃದ್ಧಿಯನ್ನು ಹೇಗೆ ನಿಭಾಯಿಸಬೇಕು ಎಂಬುದರ ಕುರಿತು ಅದು ಹೆಚ್ಚಿನದನ್ನು ಮಾಡಬೇಕಾಗಿದೆ ಕಾಂಪ್ಲೆಕ್ಸ್ ವ್ಯವಸ್ಥೆಯನ್ನು ಸರಿಯಾಗಿ ವಿನ್ಯಾಸದಲ್ಲಿ ವಿನ್ಯಾಸಗೊಳಿಸುವುದು ತುಂಬಾ ಕಷ್ಟ ಅಂದರೆ ನಾವು ಅದನ್ನು ಯೋಚಿಸಿದರೆ ನಾವು ಅರ್ಥಮಾಡಿಕೊಂಡಿದ್ದೇವೆ ಬಹಳಷ್ಟು ಅಧ್ಯಯನ ಮಾಡಿದ್ದೇವೆ ಮತ್ತು ನಾವು ಹೋಗಿ ಕಾಂಪ್ಲೆಕ್ಸ್ ಅನ್ನು ವಿನ್ಯಾಸಗೊಳಿಸಬಹುದು ಎಂದು ನಾವು ಭಾವಿಸಿದರೆ ನಾವು ಅನಿವಾರ್ಯವಾಗಿ ವೈಫಲ್ಯವನ್ನು ಎದುರಿಸುತ್ತೇವೆ ಆದ್ದರಿಂದ ನಾವು ಯಶಸ್ವಿಯಾಗುವುದು ಸರಳ ವ್ಯವಸ್ಥೆಯಿಂದ ಪ್ರಾರಂಭಿಸಿ ನಂತರ ಪರಿಷ್ಕರಿಸಿ ಇನ್ನೂ ಕೆಲವು ಕಾಂಪ್ಲೆಕ್ಸಿಟಿ ಸೇರಿಸಿ ಮತ್ತು ನಂತರ ಮತ್ತೆ ಪರಿಷ್ಕರಿಸುವುದು ಆದ್ದರಿಂದ ಈ ವಿಧಾನವನ್ನು ಸಾಮಾನ್ಯವಾಗಿ ಪುನರಾವರ್ತನೆಯ ಪರಿಷ್ಕರಣೆ ಎಂದು ಕರೆಯಲಾಗುತ್ತದೆ ನೀವು ಪ್ರಾರಂಭಿಸಿದಾಗ ಕೆಲವು ವಸ್ತುಗಳು ತುಂಬಾ ಕಾಂಪ್ಲೆಕ್ಸ್ ಆಗಿವೆ ಎಂದು ನೀವು ಹೇಳುತ್ತೀರಿ ಆದ್ದರಿಂದ ನೀವು ಸರಿ ಎಂದು ಹೇಳಲು ಪ್ರಾರಂಭಿಸುತ್ತೀರಿ ಮ್ಯಾಟ್ ಲ್ಯಾಬ್ ರೀತಿಯ ವ್ಯವಸ್ಥೆಯನ್ನು ಮಾಡಲು ಹೊರಟಿದ್ದೇನೆ ಮತ್ತು ನಾನು ಪ್ರಾರಂಭಿಸಿದಾಗ ನಾನು ಸಂಖ್ಯೆಗಳನ್ನು ಪ್ರತಿನಿಧಿಸಬೇಕಾಗಿದೆ ಈಗ ನಾನು ಸಂಖ್ಯೆಯನ್ನು ಪ್ರತಿನಿಧಿಸುವ ಅಗತ್ಯವಿದೆ ಒಂದು ಸಂಖ್ಯೆಯನ್ನು ಪ್ರತಿನಿಧಿಸುವುದು ಬಹಳ ಕಾಂಪ್ಲೆಕ್ಸ್ ಆದ ಪರಿಕಲ್ಪನೆಯಾಗಿದೆ ಏಕೆಂದರೆ ನೀವು ಬಿಟ್ ಗಳನ್ನು ನಿಭಾಯಿಸಬೇಕಾಗುತ್ತದೆ ಬಿಟ್ ಗಳು ಗಾತ್ರದಲ್ಲಿ ಸೀಮಿತವಾಗಿರುತ್ತವೆ ಅವು ಓವರ್ ಫ್ಲೋ ಮತ್ತು ಅಂಡರ್ ಫ್ಲೋ ಆಗುತ್ತವೆ ಮತ್ತು ಅದು ಎಲ್ಲದರಲ್ಲೂ ಹೆಚ್ಚಿರುತ್ತದೆ ಆದ್ದರಿಂದ ಕೇವಲ ಸಂಖ್ಯೆಗಳಾಗಿರುವ ಪರಿಕಲ್ಪನೆಗಳ ವಸ್ತುಗಳೊಂದಿಗೆ ವ್ಯವಹರಿಸುತ್ತಿರುವಿರಿ ಮತ್ತು ನೀವು ಅವುಗಳನ್ನು ನಿಜವಾಗಿಯೂ ಹ್ಯಾಂಡಲ್ ಮಾಡುವುದು ಕಷ್ಟಕರವೆಂದು ಭಾವಿಸುತ್ತೀರಿ ಅವು ಪ್ರಿಮಿಟಿವ್ ಆಗಿದ್ದಾಗ ಪ್ರಕೃತಿಯಲ್ಲಿ ಕಾಂಪ್ಲೆಕ್ಸ್ ವಾಗಿವೆ ಆದರೆ ನಿಮ್ಮ ಪ್ರಿಮಿಟಿವ್ ನಿಮಗೆ ಸಾಧ್ಯವಾದಷ್ಟು ನಿಬಾಯಿಸಬಹುದಾದ ಬಿಟ್ ಗಳಾಗಿ ಉಳಿದಿವೆ ಒಮ್ಮೆ ನೀವು ಈ ಸಂಖ್ಯೆಗಳನ್ನು ಇಂಟಿಜರ್ ಡಬಲ್ ಫ್ಲೋಟಿಂಗ್ ಫ್ಲೋಟಿಂಗ್ ಪಾಯಿಂಟ್ ಸಂಖ್ಯೆಗಳು ಕಾಂಪ್ಲೆಕ್ಸ್ ಸಂಖ್ಯೆಗಳು ಭಾಗಶಃ ಸಂಖ್ಯೆಗಳು ಮತ್ತು ಹೀಗೆ ನಂತರ ನೀವು ಅವುಗಳನ್ನು ದೊಡ್ಡದಾಗಿ ನಿರ್ಮಿಸಲು ಕ್ರಿಯಾತ್ಮಕತೆ ಬಳಸಬಹುದು ಈಗ ನೀವು ಮ್ಯಾಟ್ರಿಕ್ಸ್ ಗಳನ್ನು ನಿರ್ಮಿಸುತ್ತಿದ್ದೀರಿ ಈಗ ನೀವು ವಾಹಕಗಳನ್ನು ನಿರ್ಮಿಸುತ್ತಿದ್ದೀರಿ ಏಕೆಂದರೆ ನೀವು ಮ್ಯಾಟ್ ಲ್ಯಾಬ್ ಮಾಡುತ್ತಿದ್ದೀರಿ ಆದ್ದರಿಂದ ಈಗ ಫ್ಲೋಟಿಂಗ್ ಪಾಯಿಂಟ್ ಸಂಖ್ಯೆಯಂತಹ ಒಬ್ಜೆಕ್ಟ್ ಗಳು ಬಹಳ ಕಾಂಪ್ಲೆಕ್ಸ್ ಆಗಿ ಕಾಣುತ್ತವೆ ಮತ್ತು ಅದನ್ನು ಪ್ರಿಮಿಟಿವ್ ಎಂದು ಪರಿಗಣಿಸಲಾಗಿಲ್ಲ ಈಗ ಅದು ಪ್ರಿಮಿಟಿವ್ ಆಗುತ್ತದೆ ಮತ್ತು ಈಗ ನೀವು ಡಬಲ್ ಸಂಖ್ಯೆಗಳ ಮತ್ತು ಫ್ಲೋಟಿಂಗ್ ಪಾಯಿಂಟ್ ಸಂಖ್ಯೆಗಳ ಮ್ಯಾಟ್ರಿಕ್ಸ್ ಮಾಡುತ್ತಿದ್ದೀರಿ ಆದ್ದರಿಂದ ಈಗ ಡಬಲ್ ಪ್ರಿಮಿಟಿವ್ ಆಗುತ್ತದೆ ಮತ್ತು ಮ್ಯಾಟ್ರಿಕ್ಸ್ ಎಂಬುದು ನೀವು ಪ್ರಯತ್ನಿಸುತ್ತಿರುವ ಮುಂದಿನ ಹಂತದ ಒಬ್ಜೆಕ್ಟ್ ಆಗುತ್ತದೆ ಕಾಂಪ್ಲೆಕ್ಸ್ ಒಬ್ಜೆಕ್ಟ್ ಆಗಿ ನಿರ್ಮಿಸಿ ಒಮ್ಮೆ ನೀವು ಅದನ್ನು ನಿರ್ಮಿಸಲು ಸಮರ್ಥರಾದರೆ ನಂತರ ನೀವು ಮ್ಯಾಟ್ರಿಕ್ಸ್ ಒಂದು ಪ್ರಿಮಿಟಿವ್ ಆಗುತ್ತದೆ ಮತ್ತು ಮ್ಯಾಟ್ರಿಕ್ಸ್ ಇರುವಲ್ಲಿ ನಾನು ರೇಖೀಯ ಸಮೀಕರಣ ಪರಿಹಾರಕದ ವ್ಯವಸ್ಥೆಯನ್ನು ಮಾಡುತ್ತಿದ್ದೇನೆ ಪ್ರತಿಯೊಂದು ಹಂತದಲ್ಲೂ ವೆಕ್ಟರ್ ಇರುತ್ತದೆ ಆದ್ದರಿಂದ ಪ್ರಿಮಿಟಿವ್ ಮತ್ತು ಕಾಂಪ್ಲೆಕ್ಸ್ ಆದದ್ದು ಸಾಪೇಕ್ಷ ಪದವಾಗಿದೆ ಮತ್ತು ನಾವು ಬಯಸಿದಾಗ ನಾವು ವ್ಯವಸ್ಥೆಗಳನ್ನು ನಿರ್ಮಿಸುವ ಅಗತ್ಯವಿರುವಾಗ ಮತ್ತು ಅದನ್ನು ನಾವು ಲಾಭಕ್ಕೆ ತೆಗೆದುಕೊಳ್ಳುತ್ತೇವೆ ನಾವು ವ್ಯವಸ್ಥೆಯ ಒಂದು ಸ್ಥಿತಿಯಿಂದ ವ್ಯವಸ್ಥೆಯ ಒಂದು ಹಂತದಿಂದ ಪರಿಷ್ಕರಣೆಯ ಮೂಲಕ ಮುಂದಿನ ಹಂತಕ್ಕೆ ಹೋಗಬೇಕಾಗಿದೆ ಮತ್ತು ಇದನ್ನು ಮಧ್ಯಂತರ ರೂಪ ಎಂದು ಕರೆಯಲಾಗುತ್ತದೆ ಹಾಗಾಗಿ ನಾನು ಸಂಖ್ಯೆಯನ್ನು ಪ್ರತಿನಿಧಿಸುವುದರೊಂದಿಗೆ ಅಥವಾ ಮ್ಯಾಟ್ರಿಕ್ಸ್ ಗಳನ್ನು ಪ್ರತಿನಿಧಿಸುವ ಮೂಲಕ ಅಥವಾ ಸಮೀಕರಣಗಳ ವ್ಯವಸ್ಥೆಗಳನ್ನು ಪ್ರತಿನಿಧಿಸುವ ಮೂಲಕ ಪ್ರಾರಂಭಿಸಿದಾಗ ನಾನು ನನ್ನ ಮ್ಯಾಟ್ ಲ್ಯಾಬ್ ಕೆಲಸವನ್ನು ಮಾಡಿಲ್ಲ ಆದರೆ ಅವೆಲ್ಲವೂ ಮಧ್ಯಂತರ ರೂಪಗಳಾಗಿವೆ ಆದರೆ ನಮಗೆ ಬೇಕಾಗಿರುವುದು ಮಧ್ಯಂತರ ರೂಪವು ಸ್ವತಃ ಸ್ಥಿರವಾಗಿರಬೇಕು ಎಂದು ಮ್ಯಾಟ್ರಿಕ್ಸ್ ಗಳನ್ನು ಪ್ರತಿನಿಧಿಸಲು ಮತ್ತು ನಿಬಾಯಿಸಲು ಅಥವಾ ನಿರ್ವಹಿಸಲು ನಾನು ಮಾಡುವ ಯಾವುದೇ ವ್ಯವಸ್ಥೆಯು ಅದರ ಮೇಲೆ ಹೆಚ್ಚಿನ ವ್ಯವಸ್ಥೆಗಳನ್ನು ನಿರ್ಮಿಸುವಾಗ ಕೆಲಸ ಮಾಡಲು ಸ್ಥಿರವಾಗಿರಬೇಕು ಆದ್ದರಿಂದ ಸ್ಟೇಬಲ್ ಇಂಟರ್ಮೀಡಿಯೇಟ್ ಫಾರಂ ಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಅಥವಾ ಸ್ಟೇಬಲ್ ಇಂಟರ್ಮೀಡಿಯೇಟ್ ಫಾರಂ ಗಳನ್ನು ಹೊಂದಿರುವುದು ಕಾಂಪ್ಲೆಕ್ಸ್ ವ್ಯವಸ್ಥೆಗಳ ಅಗತ್ಯ ಅವಶ್ಯಕತೆ ಮತ್ತು ವಿನ್ಯಾಸಗೊಳಿಸಲು ಯಾವುದೇ ಪ್ರಯತ್ನ ಕಾಂಪ್ಲೆಕ್ಸ್ ವ್ಯವಸ್ಥೆಗಳನ್ನು ಮೊದಲಿನಿಂದಲೂ ವಿನ್ಯಾಸಗೊಳಿಸಲು ಪ್ರಯತ್ನಿಸುವುದು ಅನಿವಾರ್ಯವಾಗಿ ವಿಪತ್ತಿಗೆ ಕಾರಣವಾಗುತ್ತದೆ ಆದ್ದರಿಂದ ಇವುಗಳು ನಾವು ಅಧ್ಯಯನ ಮಾಡಿದ 5 ಗುಣಲಕ್ಷಣಗಳಾಗಿವೆ ಆದ್ದರಿಂದ ನಾವು ಒಟ್ಟುಗೂಡಿಸಿದರೆ ನಾವು ಸಾಮಾನ್ಯ ತತ್ವವನ್ನು ಸ್ಪಷ್ಟೀಕರಣದ ಮೂಲಕ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಲು ಮಾನವ ನಿರ್ಮಿತ ನೈಸರ್ಗಿಕ ಮತ್ತು ಸಾಮಾಜಿಕ ರೀತಿಯ ಆಡಳಿತಾತ್ಮಕ ರೀತಿಯ ಕಾಂಪ್ಲೆಕ್ಸ್ ವ್ಯವಸ್ಥೆಯ ರಚನೆಯನ್ನು ನಾವು ವಿಶ್ಲೇಷಿಸಿದ್ದೇವೆ ಇದು ಸಂಭವಿಸುತ್ತದೆ ಎಂಬುದಕ್ಕೆ ಯಾವುದೇ ಸಾಬೀತಾದ ಸಿದ್ಧಾಂತವಿಲ್ಲ ನಾವು ನಿರೂಪಿಸಲು ಪ್ರಯತ್ನಿಸುತ್ತಿರುವ ರೀತಿಯಲ್ಲಿಯೇ ಸಂಗತಿಗಳು ಸಂಭವಿಸುತ್ತವೆ ಆದರೆ ಇದು ಉದಾಹರಣೆಯ ಮೂಲಕ ವಿವರಣೆಯ ಮೂಲಕ ನಾವು ಅಸ್ತಿತ್ವದಲ್ಲಿರುವ ಸಾಮಾನ್ಯ ಗುಣಲಕ್ಷಣಗಳು ಬಹಳಷ್ಟು ಇವೆ ಎಂದು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವೆ ತದನಂತರ ನಾವು ಅವುಗಳ ಮೂಲಕ ಸ್ಕ್ಯಾನ್ ಮಾಡಿದ್ದೇವೆ ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸ ದೃಷ್ಟಿಕೋನದಿಂದ ನೋಡುತ್ತಿರುವ ಕಾಂಪ್ಲೆಕ್ಸ್ ವ್ಯವಸ್ಥೆಗಳು 5 ಮೂಲ ಗುಣಲಕ್ಷಣಗಳ ಪ್ರಕಾರ ಅವುಗಳನ್ನು ಸಂಕ್ಷಿಪ್ತಗೊಳಿಸಿ ಹೈರಾರ್ಚಿಕಲ್ ವ್ಯವಸ್ಥೆಯ ರಚನೆ ರಿಲೇಟಿವ್ ಪ್ರಿಮಿಟಿವ್ ಗಳು ಸೆಪರೇಷನ್ ಆಫ್ ಕನ್ಸರ್ನ್ಸ್ ಸಾಮಾನ್ಯ ವಿಭಿನ್ನ ಮಾದರಿಗಳು ವ್ಯವಸ್ಥೆಗಳು ಮತ್ತು ಡೊಮೇನ್ ಆದ್ಯಂತ ಮತ್ತು ಪುನರಾವರ್ತನೆಯ ಪರಿಷ್ಕರಣೆಯು ವ್ಯವಸ್ಥೆಯ ಪ್ರತಿಯೊಂದು ಹಂತದಲ್ಲೂ ಸ್ಟೇಬಲ್ ಇಂಟರ್ಮೀಡಿಯೇಟ್ ಫಾರಂ ಗಳಿಗೆ ಕಾರಣವಾಗುತ್ತದೆ